ಕೊನೆಯ ತರಗತಿಯಲ್ಲಿ ನಾವು ಫೋಟೋ ಡಿಟೆಕ್ಟರ್ಗಳನ್ನು ನೋಡಿದೆವು ಆದ್ದರಿಂದ ಫೋಟೋ ಡಿಟೆಕ್ಟರ್ಗಳ ಸಂದರ್ಭದಲ್ಲಿ ನಾವು ನಿಮ್ಮ ಸಾಧನದಲ್ಲಿ ಒಂದು ಘಟನೆಯ ಬೆಳಕನ್ನು ಹೊಂದಿದ್ದೇವೆ ಅದನ್ನು ವಿದ್ಯುತ್ ಸಿಗ್ನಲ್ ಆಗಿ ಪರಿವರ್ತಿಸಲಾಗಿದೆ ಇಂದು ನಾವು ಸೌರ ಕೋಶಗಳನ್ನು ನೋಡಲಿದ್ದೇವೆ ಸೌರ ಕೋಶವು ದ್ಯುತಿವಿದ್ಯುಜ್ಜನಕ ಸಾಧನದ ಉದಾಹರಣೆಯಾಗಿದೆ ಅದು ಬೆಳಕಿಗೆ ಒಡ್ಡಿದಾಗ ನೀವು ವೋಲ್ಟೇಜ್ ಪೀಳಿಗೆಯನ್ನು ಹೊಂದಿರುವ ಸಾಧನವಾಗಿದೆ ಆದ್ದರಿಂದ ಬೆಳಕಿಗೆ ಒಡ್ಡಿದಾಗ ವೋಲ್ಟೇಜ್ ಉತ್ಪಾದನೆಗೆ ಕಾರಣವಾಗುತ್ತದೆ ದ್ಯುತಿವಿದ್ಯುಜ್ಜನಕವನ್ನು ಮೊದಲು 1839 ರಲ್ಲಿ ಹೆನ್ರಿ ಬೆಕೆರೆಲ್ ಕಂಡುಹಿಡಿದನು ಆದರೆ ಮೊದಲ ಸಿಲಿಕಾನ್ ಆಧಾರಿತ p n ಜಂಕ್ಷನ್ ದ್ಯುತಿವಿದ್ಯುಜ್ಜನಕವನ್ನು 1940 ರಲ್ಲಿ ಓಹ್ಲ್ ಕಂಡುಹಿಡಿದನು ದ್ಯುತಿವಿದ್ಯುಜ್ಜನಕ ತತ್ವ ಇದನ್ನು ನಾನು ಪಿ ವಿ ಎಂದು ಸಂಕ್ಷಿಪ್ತಗೊಳಿಸೋಣ ನಾವು ಕಳೆದ ತರಗತಿಯಲ್ಲಿ ನೋಡಿದ ಫೋಟೋ ಡಿಟೆಕ್ಟರ್ಗೆ ಹೋಲುತ್ತದೆ ಅವುಗಳು ಕೆಲವು ನಿರ್ಣಾಯಕ ವ್ಯತ್ಯಾಸಗಳಾಗಿವೆ ಆದ್ದರಿಂದ ಫೋಟೋ ಡಿಟೆಕ್ಟರ್ನ ಸಂದರ್ಭದಲ್ಲಿ ನಾವು ಅಂತಹ ಒಂದು ಉದಾಹರಣೆಯನ್ನು ಫೋಟೊಡಯೋಡ್ ಎಂದು ನೋಡಿದ್ದೇವೆ ಸರಳವಾದ ಪಿ ಎನ್ ಜಂಕ್ಷನ್ ಅಥವಾ ಪಿನ್ ಜಂಕ್ಷನ್ ಆಗಿರಬಹುದು ಆ ಸಂದರ್ಭದಲ್ಲಿ ಫೋಟೋ ಡಿಟೆಕ್ಟರ್ ಕಿರಿದಾದ ತರಂಗಾಂತರ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತದೆ ಆದ್ದರಿಂದ ಗರಿಷ್ಠ ತರಂಗಾಂತರವು ಒಳಗೊಂಡಿರುವ ಪರಿವರ್ತನೆಯ ಶಕ್ತಿಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ವೇಲೆನ್ಸ್ ಬ್ಯಾಂಡ್ನಿಂದ ಕಂಡಕ್ಷನ್ ಬ್ಯಾಂಡ್ಗೆ ಪರಿವರ್ತನೆಯಾಗಿದ್ದರೆ ವಸ್ತುವಿನ ಬ್ಯಾಂಡ್ ಅಂತರದಿಂದ ಗರಿಷ್ಠ ತರಂಗಾಂತರವನ್ನು ವ್ಯಾಖ್ಯಾನಿಸಲಾಗಿದೆ ಕನಿಷ್ಠ ತರಂಗಾಂತರದ ವ್ಯಾಪ್ತಿಯು ವಸ್ತುವಿನ ಅನುಸರಣೆಯ ಮೇಲೆ ಅವಲಂಬಿತವಾಗಿರುತ್ತದೆ ಏಕೆಂದರೆ ತರಂಗಾಂತರವು ಕಡಿಮೆಯಾದಂತೆ ಹೀರಿಕೊಳ್ಳುವಿಕೆಯು ಹೆಚ್ಚಾಗುತ್ತದೆ ಆದ್ದರಿಂದ ಬೆಳಕನ್ನು ಮೇಲ್ಮೈಗೆ ಅತಿ ಸಮೀಪದಲ್ಲಿ ಮಾತ್ರ ಹೀರಿಕೊಳ್ಳಲಾಗುತ್ತದೆ ಸೌರ ಕೋಶದ ಸಂದರ್ಭದಲ್ಲಿ ಸಾಧನವು ವಿಶಾಲ ತರಂಗಾಂತರದ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲು ನಮಗೆ ಬೇಕಾಗುತ್ತದೆ ಮತ್ತು ಈ ತರಂಗಾಂತರ ಶ್ರೇಣಿಯು ಸೌರ ವರ್ಣಪಟಲವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ಸೌರ ಕೋಶ ಮತ್ತು ಫೋಟೋ ಡಿಟೆಕ್ಟರ್ ನಡುವಿನ ಮೊದಲ ನಿರ್ಣಾಯಕ ವ್ಯತ್ಯಾಸವಾಗಿದೆ ತರಂಗಾಂತರ ಶ್ರೇಣಿಯನ್ನು ವರ್ಣಪಟಲದಿಂದ ವಿಧಿಸಲಾಗುತ್ತದೆ ಫೋಟೋ ಡಿಟೆಕ್ಟರ್ ನ ಸಂದರ್ಭದಲ್ಲಿ ಮೆಟ್ರಿಕ್ ಕ್ವಾಂಟಮ್ ದಕ್ಷತೆಯಾಗಿದೆ ಆದ್ದರಿಂದ ನಾವು ಕ್ವಾಂಟಮ್ ದಕ್ಷತೆಯನ್ನು ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಂಖ್ಯೆ ಅಥವಾ ನಿಮ್ಮ ಮಾದರಿಯಲ್ಲಿ ಸಂಭವಿಸುವ ಫೋಟಾನ್ಗಳ ಸಂಖ್ಯೆಯ ಅನುಪಾತಕ್ಕೆ ಉತ್ಪತ್ತಿಯಾಗುವ ಕರೆಂಟ್ ಎಂದು ವ್ಯಾಖ್ಯಾನಿಸುತ್ತೇವೆ ಕ್ವಾಂಟಮ್ ದಕ್ಷತೆಯು ಸಿಗ್ನಲ್ನಿಂದ ಶಬ್ದ ಅನುಪಾತವನ್ನು ನಿರ್ಧರಿಸುತ್ತದೆ ಸೌರ ಕೋಶದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬಳಸುವ ಮೆಟ್ರಿಕ್ ಎಂದರೆ ವಿದ್ಯುತ್ ಪರಿವರ್ತನೆ ದಕ್ಷತೆ ಇದು ಅನುಪಾತ ಅಥವಾ ಇದು ಪ್ರತಿ ಘಟನೆಯ ಸೌರಶಕ್ತಿಗೆ ನೀಡುವ ವಿದ್ಯುತ್ ಸೌರ ಕೋಶಗಳು ಸಾಮಾನ್ಯವಾಗಿ ವಿಶಾಲ ಪ್ರದೇಶದ ಸಾಧನಗಳಾಗಿವೆ ಏಕೆಂದರೆ ಅವುಗಳು ಘಟನೆಯ ಸೌರ ಶಕ್ತಿಯನ್ನು ಸೆರೆಹಿಡಿಯಬೇಕು ಮತ್ತು ನಂತರ ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬೇಕು ಸೌರ ಕೋಶವನ್ನು ಅರ್ಥಮಾಡಿಕೊಳ್ಳಲು ನಾವು ಮೊದಲು ಸೌರ ವರ್ಣಪಟಲವನ್ನು ನೋಡಬೇಕು ನಾವು ಸೌರ ವರ್ಣಪಟಲವನ್ನು ನೋಡಿದರೆ ಅದು ಪ್ರಾಥಮಿಕವಾಗಿ UV ಯಿಂದ IR ಪ್ರದೇಶದವರೆಗೆ ಇರುತ್ತದೆ ಆದ್ದರಿಂದ ಅದು ಗೋಚರ ಪ್ರದೇಶವನ್ನು ಆವರಿಸುತ್ತದೆ ಆದ್ದರಿಂದ ಇದು UV ಯಿಂದ IR ಗೆ ಹೋಗುತ್ತದೆ ವಿಶಿಷ್ಟ ತರಂಗಾಂತರದ ವ್ಯಾಪ್ತಿಯು ಸುಮಾರು 0 2 ಮೈಕ್ರಾನ್ಗಳು ಅಥವಾ 200 ನ್ಯಾನೊಮೀಟರ್ಗಳಿಂದ 3 ಮೈಕ್ರಾನ್ಗಳಿಗೆ ಹೋಗುತ್ತದೆ ಆದ್ದರಿಂದ 3 ಮೈಕ್ರಾನ್ಗಳು UV ಪ್ರದೇಶದಲ್ಲಿ 0 2 IR ಪ್ರದೇಶದಲ್ಲಿದೆ ಆದ್ದರಿಂದ ಇದು ಗೋಚರಿಸುವ ಪ್ರದೇಶವನ್ನು ಕೂಡ ಒಳಗೊಂಡಿದೆ ಸಹಜವಾಗಿ ಈ ವಿಕಿರಣದ ತೀವ್ರತೆಯು ತುಂಬಾ ಸ್ಥಿರವಾಗಿಲ್ಲ ತೀವ್ರತೆಯು ತರಂಗಾಂತರವನ್ನು ಅವಲಂಬಿಸಿರುತ್ತದೆ ನಾವು ಪವರ್ ಸ್ಪೆಕ್ಟ್ರಮ್ ಪದ್ಯಗಳ ತರಂಗಾಂತರವನ್ನು ಯೋಜಿಸಬಹುದು ಹಾಗಾಗಿ ನನ್ನ ಎಕ್ಸ್ ಆಕ್ಸಿಸ್ನಲ್ಲಿ ನಾನು ತರಂಗಾಂತರದ ಲ್ಯಾಂಬ್ಡಾವನ್ನು ಹೊಂದಿದ್ದೇನೆ ಇದು ಮೈಕ್ರೋಮೀಟರ್ ಗಳಲ್ಲಿರುತ್ತದೆ ನಂತರ ನಾನು ಶಕ್ತಿಯನ್ನು ಪ್ರತಿಪಾದಿಸುತ್ತೇನೆ ಮತ್ತು ಮೈಕ್ರೋಮೀಟರ್ಗೆ ಯೂನಿಟ್ ಕಿಲೋವ್ಯಾಟ್ ಮೀಟರ್ ಚದರ ಆದ್ದರಿಂದ ಇದು ನಿಮ್ಮ ಪವರ್ ಸ್ಪೆಕ್ಟ್ರಮ್ ಇದು 0 2 0 8 0 4 2 ಅಕ್ಷವನ್ನು ಸ್ವಲ್ಪ ವಿಸ್ತರಿಸಲು ಅವಕಾಶ ಮಾಡಿಕೊಡಿ 2 6 0 0 8 0 6 2 ಆದ್ದರಿಂದ ಗೋಚರಿಸುವ ಪ್ರದೇಶವು ಎಲ್ಲೋ 0 2 ಮತ್ತು 0 8 ರ ನಡುವೆ ಇದೆ ಆದ್ದರಿಂದ ಈ ಐಆರ್ ಗೋಚರಿಸುತ್ತದೆ ಇದು ಯುವಿ ಆದ್ದರಿಂದ ನಾವು ವಿದ್ಯುತ್ ತರಂಗವನ್ನು ತರಂಗಾಂತರದ ಕಾರ್ಯವಾಗಿ ರೂಪಿಸಿದರೆ ನಾವು ಉತ್ತುಂಗವನ್ನು ಹೊಂದಿದ್ದೇವೆ ಮತ್ತು ನಂತರ ಹೆಚ್ಚಿನ ತರಂಗಾಂತರಗಳಲ್ಲಿ ತೀವ್ರತೆಯು ಕಡಿಮೆಯಾಗುತ್ತದೆ ಆದ್ದರಿಂದ ಈ ರೀತಿಯ ಸ್ಪೆಕ್ಟ್ರಮ್ ಅನ್ನು ಕಪ್ಪು ದೇಹಕ್ಕೆ ಅಂದಾಜು ಮಾಡಬಹುದು ಇದರ ಉಷ್ಣತೆಯು ಸುಮಾರು 6000 ಕೆಲ್ವಿನ್ ಆಗಿದೆ ಆದ್ದರಿಂದ ಇದು ಕಪ್ಪು ದೇಹಕ್ಕೆ ಅಂದಾಜಿಸಲಾಗಿದೆ ಕರ್ವ್ ಅಡಿಯಲ್ಲಿರುವ ಪ್ರದೇಶವು ಒಳಬರುವ ಸೌರ ವಿಕಿರಣದ ಒಟ್ಟು ತೀವ್ರತೆಯನ್ನು ನೀಡುತ್ತದೆ ಈ ಪ್ರದೇಶವು ಸುಮಾರು 1 35 kWcm2 ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಇದು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಸೌರ ವಿಕಿರಣದ ತೀವ್ರತೆಯಾಗಿದೆ ಸ್ಪಷ್ಟವಾಗಿ ಹೇಳಬೇಕೆಂದರೆ ಇದು ವಕ್ರರೇಖೆಯ ಅಡಿಯಲ್ಲಿರುವ ಪ್ರದೇಶ ಎಂದು ನಾನು ಹೇಳುತ್ತೇನೆ ಖಂಡಿತವಾಗಿಯೂ ನೀವು ಭೂಮಿಯ ವಾತಾವರಣದಿಂದ ವಿಕಿರಣವನ್ನು ಹರಡುತ್ತೀರಿ ಎಂಬ ಅಂಶವನ್ನೂ ನಾವು ಗಣನೆಗೆ ತೆಗೆದುಕೊಳ್ಳಬೇಕು ಆದ್ದರಿಂದ ವಾತಾವರಣವು ಓಜೋನ್ ಹೊಂದಿದೆ ಇದು ಕೆಲವು ನೀರಿನ ಅಣುಗಳನ್ನು ಸಹ ಹೊಂದಿದೆ ಆದ್ದರಿಂದ ಇವುಗಳು ಸೌರ ವಿಕಿರಣವನ್ನು ಚದುರಿಸಬಹುದು ಅವುಗಳು ವಿಕಿರಣವನ್ನು ಹರಡುವ ಧೂಳಿನ ಕಣಗಳನ್ನು ಸಹ ಹೊಂದಿವೆ ಪಥದ ಉದ್ದವು ವರ್ಣಪಟಲದ ಶಕ್ತಿಯನ್ನು ಸಹ ಬದಲಾಯಿಸುತ್ತದೆ ಉದಾಹರಣೆಗೆ ನೀವು ಸೂರ್ಯನ ಬೆಳಕನ್ನು ನೇರವಾಗಿ ತಲೆಯ ಮೇಲೆ ಹೊಂದಿದ್ದರೆ θ ಈಗ 0 ಆಗುತ್ತದೆ ಆಗಿದ್ದಾಗ ನಾವು ಸೌರ ಬೆಳಕನ್ನು ನೇರವಾಗಿ ತಲೆಯ ಮೇಲೆ ಹೊಂದಿರುವಾಗ ತೀವ್ರತೆಯು ನಾನು ಪ್ರತಿ ಸೆಂಟಿಮೀಟರ್ ಚೌಕಕ್ಕೆ 0 925 ಕಿಲೋವ್ಯಾಟ್ಗಳು ಮತ್ತು θ 60 ಆಗಿರುವಾಗ ಕೆಲವು ಚದುರುವಿಕೆ ಮತ್ತು ಪಥದ ಉದ್ದ ಹೆಚ್ಚು ತೀವ್ರತೆ ನಾನು ಕಡಿಮೆ 0 691 ಆಗಿರುತ್ತದೆ ಆದ್ದರಿಂದ ಸ್ಪೆಕ್ಟ್ರಮ್ಗೆ ಹರಡುವ ಶಕ್ತಿಯಿದೆ ಈ ಶಕ್ತಿಯ ಹರಡುವಿಕೆಯನ್ನು ಇಲ್ಲಿ ತೋರಿಸಲಾಗಿದೆ ಮತ್ತು ಸ್ಪೆಕ್ಟ್ರಮ್ ಅಥವಾ ಭೂಮಿಗೆ ಬರುವ ನಿಜವಾದ ತೀವ್ರತೆಯು ವಾತಾವರಣದಿಂದ ಹರಡುವಿಕೆ ಮತ್ತು ವಿಕಿರಣದ ಘಟನೆಯ ಕೋನವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ವಿದ್ಯುತ್ ವಿಕಿರಣವನ್ನು ಉತ್ಪಾದಿಸಲು ನಿಮ್ಮ ಸಾಧನದಿಂದ ಈ ವಿಕಿರಣವನ್ನು ಗಮನಿಸಬೇಕು ಸೌರ ಕೋಶದ ಸರಳ ವಿನ್ಯಾಸವನ್ನು ಪರಿಗಣಿಸೋಣ ಸರಳವಾದ p n ಜಂಕ್ಷನ್ ಅನ್ನು ಆಧರಿಸಿದ ಸೌರ ಕೋಶವನ್ನು ನೋಡೋಣ ಆದ್ದರಿಂದ ನಿಮ್ಮ ಫೋಟೋ ಡಿಟೆಕ್ಟರ್ಗಳು ಸಹ ಪಿ ಎನ್ ಜಂಕ್ಷನ್ ಅಥವಾ ಪಿನ್ ಜಂಕ್ಷನ್ ಅನ್ನು ಆಧರಿಸಿವೆ ಎಂದು ಕೊನೆಯ ತರಗತಿಯಲ್ಲಿ ನಾವು ನೋಡಿದ್ದೇವೆ ಆದ್ದರಿಂದ ಮೂಲ ತತ್ವವು ಒಂದೇ ಆಗಿರುತ್ತದೆ ನಾನು p n ಜಂಕ್ಷನ್ ಅನ್ನು ಆಧರಿಸಿದ ಸೌರ ಕೋಶವನ್ನು ಹೊಂದಿದ್ದೇನೆ n ಪ್ರದೇಶವು ಹೆಚ್ಚು ಡೋಪ್ ಮಾಡಲ್ಪಟ್ಟಿದೆ ಹಾಗಾಗಿ ನಾನು ಅದನ್ನು pn ಎಂದು ಕರೆಯುತ್ತೇನೆ ಮತ್ತು ನಮ್ಮಲ್ಲಿ ತೆಳುವಾದ n ಪ್ರದೇಶವೂ ಇದೆ ಏಕೆಂದರೆ ಬೆಳಕು n ಪ್ರದೇಶದ ಮೂಲಕ ಭೇದಿಸಬೇಕಾಗಿದೆ ಆದ್ದರಿಂದ ನಾನು ಇಲ್ಲಿ ಒಂದು ಸ್ಕೀಮ್ಯಾಟಿಕ್ ಅನ್ನು ಸೆಳೆಯುವುದಾದರೆ ನನ್ನ ಸೋಲಾರ್ ಸೆಲ್ ನನಗೆ ಒಂದು ತುದಿಯಲ್ಲಿ ವಿದ್ಯುತ್ ಸಂಪರ್ಕವಿದೆ ನನ್ನ ಬೆಳಕು ಈ ದಿಕ್ಕಿನಿಂದ ಒಳಬರುತ್ತದೆ ಆದ್ದರಿಂದ ನಾನು ಇನ್ನೊಂದು ತುದಿಯಲ್ಲಿ ವಿದ್ಯುದ್ವಾರಗಳನ್ನು ಹೊಂದಿದ್ದೇನೆ ಆದರೆ ಈ ವಿದ್ಯುದ್ವಾರಗಳು ಸಂಪೂರ್ಣ ಮೇಲ್ಮೈಯನ್ನು ಆವರಿಸುವುದಿಲ್ಲ ಏಕೆಂದರೆ ಬೆಳಕು ನಿಮ್ಮ ಸಾಧನದ ಮೂಲಕ ಭೇದಿಸಬೇಕಾಗುತ್ತದೆ ಇದು n ಮತ್ತು p ಪ್ರದೇಶದ ನಡುವಿನ ಇಂಟರ್ಫೇಸ್ ಆದ್ದರಿಂದ n ಪ್ರದೇಶವು ಹೆಚ್ಚು ಡೋಪ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸವಕಳಿ ಪ್ರದೇಶವು ಸಂಪೂರ್ಣವಾಗಿ p ಬದಿಯಲ್ಲಿರುತ್ತದೆ ನಾನು n ಬದಿಯಲ್ಲಿ ಅತ್ಯಂತ ತೆಳುವಾದ ಸವಕಳಿ ಪ್ರದೇಶವನ್ನು ಹೊಂದಿದ್ದೇನೆ ಮತ್ತು ಇದು p ಬದಿಯಲ್ಲಿ ಹೆಚ್ಚು ದಪ್ಪವಾಗಿರುತ್ತದೆ ಆದ್ದರಿಂದ ಇವು ವಿದ್ಯುದ್ವಾರಗಳಾಗಿವೆ ಆದ್ದರಿಂದ ನಾವು ಸೌರ ವಿಕಿರಣವನ್ನು ಎಡದಿಂದ ಬಂದು n ಪ್ರದೇಶದ ಮೇಲೆ ಬೀಳುತ್ತೇವೆ ಆದ್ದರಿಂದ ಈಗ ನಿಮ್ಮ ವಿಕಿರಣವು ದೀರ್ಘ ತರಂಗಾಂತರ ಮಧ್ಯಮ ಮತ್ತು ಕಡಿಮೆ ತರಂಗಾಂತರ ಎರಡನ್ನೂ ಹೊಂದಬಹುದು ಕಡಿಮೆ ತರಂಗಾಂತರವು ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ ಸಣ್ಣ ತರಂಗಾಂತರಗಳನ್ನು ಸಾಮಾನ್ಯವಾಗಿ n ಪ್ರದೇಶದಿಂದ ಹೀರಿಕೊಳ್ಳಲಾಗುತ್ತದೆ ಏಕೆಂದರೆ ಹೀರಿಕೊಳ್ಳುವ ಗುಣಾಂಕವು ದೊಡ್ಡದಾಗಿದೆ ಆದ್ದರಿಂದ ನುಗ್ಗುವ ಆಳವು ಚಿಕ್ಕದಾಗಿದೆ ಆದರೆ ತರಂಗಾಂತರವು ನುಗ್ಗುವ ಆಳವನ್ನು ಹೆಚ್ಚಿಸುತ್ತದೆ ಇದು ಕೇವಲ 3 ವಿಧದ ತರಂಗಾಂತರವನ್ನು ಆಯ್ಕೆ ಮಾಡುತ್ತದೆ ಸಣ್ಣ ಮಧ್ಯಮ ಮತ್ತು ದೊಡ್ಡದು ಬೆಳಕಿನ ತರಂಗಾಂತರವು ಹೀರಿಕೊಳ್ಳಲ್ಪಟ್ಟಾಗ ಅದು ಎಲೆಕ್ಟ್ರಾನ್ ಹೋಲ್ ಜೋಡಿಯನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಉದಾಹರಣೆಗೆ ಮಧ್ಯಮ ತರಂಗಾಂತರದ ಪ್ರದೇಶವು ಸವಕಳಿ ಪ್ರದೇಶದೊಳಗೆ ಎಲೆಕ್ಟ್ರಾನ್ ಹೋಲ್ ಜೋಡಿಯನ್ನು ಉತ್ಪಾದಿಸುತ್ತದೆ ನಾವು ಪಿ ಎನ್ ಜಂಕ್ಷನ್ ಅನ್ನು ಸಮತೋಲನದಲ್ಲಿ ನೋಡಿದ್ದೇವೆ ನಮಗೆ ಜಂಕ್ಷನ್ ಇದ್ದಾಗಲೂ ನಾವು ಯಾವಾಗಲೂ ಸಂಪರ್ಕ ಸಾಮರ್ಥ್ಯವನ್ನು ಹೊಂದಿರುತ್ತೇವೆ ಎಂದು ನಮಗೆ ತಿಳಿದಿದೆ ನಾವು ಪಿ ಎನ್ ಜಂಕ್ಷನ್ಗಳ ಬಗ್ಗೆ ಮಾತನಾಡುವಾಗ ನಾವು ಇದನ್ನು ಮೊದಲು ನೋಡಿದ್ದೇವೆ ಇದು ಉದ್ಭವಿಸುತ್ತದೆ ಏಕೆಂದರೆ ನೀವು ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಮತ್ತು ರಂಧ್ರಗಳು ಪುನಃ ಸೇರಿಕೊಳ್ಳುತ್ತವೆ ಮತ್ತು ನಾಶವಾಗುತ್ತವೆ ಮತ್ತು ನಿಮಗೆ ಸವಕಳಿ ಪ್ರದೇಶವನ್ನು ನೀಡುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರವು ಸಕಾರಾತ್ಮಕದಿಂದ ಋಣಾತ್ಮಕಕ್ಕೆ ಹೋಗುತ್ತದೆ ಅಂದರೆ ಒಂದು ಅಂತರ್ನಿರ್ಮಿತ ಸಾಮರ್ಥ್ಯ ಅಥವಾ ಸಂಪರ್ಕ ಸಂಭಾವ್ಯ Vo ಇದೆ ಆದ್ದರಿಂದ ಒಳಬರುವ ವಿಕಿರಣವು ಎಲೆಕ್ಟ್ರಾನ್ ಹೋಲ್ ಜೋಡಿಯನ್ನು ಉತ್ಪಾದಿಸಿದಾಗ ಎಲೆಕ್ಟ್ರಾನ್ n ಸೈಡ್ ಕಡೆಗೆ ವೇಗಗೊಳ್ಳುತ್ತದೆ ಏಕೆಂದರೆ ಅದು ರಂಧ್ರದಲ್ಲಿನ ಧನಾತ್ಮಕ ಸಾಮರ್ಥ್ಯವನ್ನು p ಬದಿಗೆ ವೇಗಗೊಳಿಸುವುದನ್ನು ನೋಡುತ್ತದೆ ಇದರರ್ಥ ಈಗ p ಮತ್ತು n ಪ್ರದೇಶಗಳ ನಡುವೆ ಬೆಳವಣಿಗೆಯಾಗುವ ಸಾಮರ್ಥ್ಯವಿದೆ ಯಾವುದೇ ಬಾಹ್ಯ ಹೊರೆಯ ಅನುಪಸ್ಥಿತಿಯಲ್ಲಿ ಈ ಸಾಮರ್ಥ್ಯವನ್ನು Voc ಎಂದು ಕರೆಯಲಾಗುತ್ತದೆ ಇದು ನಿಮ್ಮ ತೆರೆದ ಸರ್ಕ್ಯೂಟ್ ಸಾಮರ್ಥ್ಯವಾಗಿದೆ ಆದ್ದರಿಂದ ನೀವು ಈಗ p ಮತ್ತು n ನಡುವಿನ ಸಂಪರ್ಕವನ್ನು ಮಾಡಿದರೆ ಓಪನ್ ಸರ್ಕ್ಯೂಟ್ ಬದಲಿಗೆ ನೀವು ಶಾರ್ಟ್ ಸರ್ಕ್ಯೂಟ್ ಹೊಂದಿದ್ದೀರಿ ನೀವು ಸಾಧನದ ಮೂಲಕ ಹರಿಯುವ ಪ್ರವಾಹವನ್ನು ಹೊಂದಿರುತ್ತೀರಿ ಮತ್ತು ಹೊರಗಿನ ಸರ್ಕ್ಯೂಟ್ ಮೂಲಕ ರಂಧ್ರದಲ್ಲಿರುವ ಎಲೆಕ್ಟ್ರಾನ್ ನಿಂದ ಹರಿಯುತ್ತದೆ ಉತ್ಪತ್ತಿಯಾಗುವ ಜೋಡಿಗಳು ಈ ಪ್ರವಾಹವನ್ನು ನಿಮ್ಮ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಎಂದು ಕರೆಯಲಾಗುತ್ತದೆ ನಾವು ಅದರ ಸ್ಕೀಮ್ಯಾಟಿಕ್ ಅನ್ನು ಸೆಳೆಯೋಣ ಮುಖ್ಯವಾಗಿ ನಾನು ನನ್ನ n ಮತ್ತು p ಅನ್ನು ಹೊಂದಿದ್ದೇನೆ ಮತ್ತು ಅಲ್ಲಿ ಸವಕಳಿ ಪ್ರದೇಶವಿದೆ ಆದ್ದರಿಂದ ನಾವು ಎರಡೂ ಬದಿಗಳಲ್ಲಿ ವಿದ್ಯುದ್ವಾರಗಳನ್ನು ಹೊಂದಿದ್ದೇವೆ ಮತ್ತು ಓಪನ್ ಸರ್ಕ್ಯೂಟ್ ಹೊಂದುವ ಬದಲು ವಿದ್ಯುತ್ ಸಂಪರ್ಕಗಳನ್ನು ಮಾಡುತ್ತೇವೆ ಇದರಿಂದ ಕರೆಂಟ್ ಹರಿಯುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮ ಮಾದರಿಯ ಮೇಲೆ ಸೌರ ವಿಕಿರಣ ಬೀಳುತ್ತದೆ ಅದು ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ ಹೋಲ್ ಜೋಡಿ ಎಲೆಕ್ಟ್ರಾನ್ n ಬದಿಗೆ ವೇಗಗೊಳ್ಳುತ್ತದೆ ಮತ್ತು ರಂಧ್ರಗಳು p ಬದಿಗೆ ವೇಗಗೊಳ್ಳುತ್ತವೆ ಇದರಿಂದ ಪ್ರವಾಹವು p ನಿಂದ n ಗೆ ಹರಿಯುತ್ತದೆ ಈ ಪ್ರವಾಹವನ್ನು ನಿಮ್ಮ ಫೋಟೊಕರೆಂಟ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಫೋಟೋ ರಚಿತವಾದ ವೃತ್ತಿಜೀವನವನ್ನು ಹೊಂದಿರುವುದರಿಂದ ಪ್ರಸ್ತುತ ಉತ್ಪಾದನೆಯಾಗುತ್ತದೆ ಯಾವುದೇ ಬಾಹ್ಯ ಹೊರೆಯ ಅನುಪಸ್ಥಿತಿಯಲ್ಲಿ ಇದನ್ನು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಚಿತ್ರದಲ್ಲಿ ಸವಕಳಿ ಪ್ರದೇಶದ ಅಗಲವಾಗಿರಲಿ ಆದ್ದರಿಂದ ನಿಮ್ಮ ಎಲೆಕ್ಟ್ರಾನ್ ಹೋಲ್ ಜೋಡಿಗಳು ಈ W ಅಗಲದಲ್ಲಿ ಉತ್ಪತ್ತಿಯಾಗುತ್ತವೆ ಆದರೆ ನೀವು ಹೆಚ್ಚು ಹತ್ತಿರದಿಂದ ನೋಡಿದರೆ ಎಲೆಕ್ಟ್ರಾನ್ ಹೋಲ್ ಜೋಡಿಗಳು ಕೂಡ n ಮತ್ತು p ಪ್ರದೇಶಗಳಲ್ಲಿ ಉತ್ಪತ್ತಿಯಾಗುತ್ತವೆ ಏಕೆಂದರೆ ಎಲ್ಲಾ ಈ ಪ್ರದೇಶಗಳು ಬೆಳಕನ್ನು ಹೀರಿಕೊಳ್ಳುತ್ತವೆ ಆದ್ದರಿಂದ ಎಲೆಕ್ಟ್ರಾನ್ ಹೋಲ್ ಜೋಡಿಗಳು ಎಲ್ಲದರಲ್ಲೂ ಉತ್ಪತ್ತಿಯಾಗುತ್ತವೆ ಆದ್ದರಿಂದ ಮತ್ತೊಮ್ಮೆ ನೀವು ನೋಡಬಹುದು ರಂಧ್ರಗಳು p ಬದಿಗೆ ವೇಗವನ್ನು ಪಡೆಯುತ್ತವೆ ಮತ್ತು ಎಲೆಕ್ಟ್ರಾನ್ಗಳು n ಕಡೆ ಕಡೆಗೆ ವೇಗವನ್ನು ಪಡೆಯುತ್ತವೆ ಆದರೆ ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಮುಖ್ಯವಾಗಿ ಅಲ್ಪಸಂಖ್ಯಾತ ವೃತ್ತಿಗಳಾಗಿವೆ ಆದ್ದರಿಂದ ಅವರು ಪ್ರಸರಣ ಅಗಲದಿಂದ ವ್ಯಾಖ್ಯಾನಿಸಲ್ಪಡುವ ಪ್ರದೇಶದೊಳಗೆ ಮಾತ್ರ ತಗ್ಗಿಸಬಹುದು ಆದ್ದರಿಂದ Lh ಎಂದರೆ ರಂಧ್ರಗಳ ಪ್ರಸರಣ ಅಗಲ ಇದು n ಬದಿಯಲ್ಲಿ ಅಲ್ಪಸಂಖ್ಯಾತ ವೃತ್ತಿಗಳು ಮತ್ತು Le ಎಂಬುದು ಪ್ರಸರಣ ಅಗಲ ಅಥವಾ ಎಲೆಕ್ಟ್ರಾನ್ಗಳ ಪ್ರಸರಣ ಉದ್ದ ಪಿ ಸೈಡ್ನಿಂದ ಅಲ್ಪಸಂಖ್ಯಾತ ವೃತ್ತಿಗಳು ಆದ್ದರಿಂದ ಪ್ರವಾಹವನ್ನು ಉತ್ಪಾದಿಸುವ ಒಟ್ಟು ಪ್ರದೇಶವು Lh W Lh ಆಗಿದೆ ಆದ್ದರಿಂದ ಇದು ಸವಕಳಿ ಪ್ರದೇಶದಿಂದ ಮಾತ್ರವಲ್ಲ n ಮತ್ತು p ಎರಡೂ ಬದಿಯಲ್ಲಿರುವ ಪ್ರಸರಣ ಪ್ರದೇಶಗಳಿಂದಲೂ ಬರುತ್ತದೆ ಆದ್ದರಿಂದ ಈ ಪ್ರದೇಶದಿಂದ ಉತ್ಪತ್ತಿಯಾದ ಎಲೆಕ್ಟ್ರಾನ್ ರಂಧ್ರಗಳು ಪ್ರಸ್ತುತಕ್ಕೆ ಕೊಡುಗೆ ನೀಡುತ್ತವೆ ಆದ್ದರಿಂದ ನಾವು ಈಗ ಮುಂದುವರಿಯೋಣ ಮತ್ತು ಸೌರ ಕೋಶದ I V ಗುಣಲಕ್ಷಣಗಳನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ನಾವು ಸೌರ ಕೋಶದ I V ಗುಣಲಕ್ಷಣಗಳನ್ನು ನೋಡೋಣ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಸೌರ ಕೋಶವನ್ನು ನೋಡುತ್ತಿದ್ದೀರಿ ಅದು ಸರಳವಾದ p n ಜಂಕ್ಷನ್ ಆಗಿದ್ದು ಅದು ಕೆಲವು ಬಾಹ್ಯ ಹೊರೆಗೆ ಸಂಪರ್ಕ ಹೊಂದಿದೆ ಬಾಹ್ಯ ಲೋಡ್ ಅನ್ನು ರೆಸಿಸ್ಟರ್ r ನಿಂದ ವ್ಯಾಖ್ಯಾನಿಸಲಾಗುತ್ತದೆ ಮತ್ತು ನೀವು ನಿರ್ದಿಷ್ಟ ತೀವ್ರತೆಯ ಕೆಲವು ಘಟನೆಯ ಬೆಳಕನ್ನು ಹೊಂದಿದ್ದೀರಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಿಮ್ಮ p n ಜಂಕ್ಷನ್ನಲ್ಲಿ ಅಂತರ್ನಿರ್ಮಿತ ವೋಲ್ಟೇಜ್ ಮತ್ತು ಸಾಧನದ ಮೂಲಕ ಹರಿಯುವ ಪ್ರವಾಹವೂ ಇದೆ ಇದು ಸೌರ ಕೋಶದ ಸ್ಕೀಮ್ಯಾಟಿಕ್ ಪ್ರಾತಿನಿಧ್ಯವಾಗಿದ್ದು ಅದು ಬಾಹ್ಯ ಹೊರೆಗೆ ಸಂಪರ್ಕ ಹೊಂದಿದೆ ಈಗ ಒಂದು ಲೋಡ್ ಅನುಪಸ್ಥಿತಿಯಲ್ಲಿ ಅಲ್ಲಿ ರೆಸಿಸ್ಟರ್ 0 ಆಗಿದ್ದು ನೀವು ಬೆಳಕನ್ನು ಹೊಳೆಯುವಾಗ ನಿಮ್ಮೊಳಗೆ ಫೋಟೊಕರೆಂಟ್ ಉತ್ಪತ್ತಿಯಾಗುವುದನ್ನು ನಾವು ನೋಡಿದ್ದೇವೆ ಈ ಸಂದರ್ಭದಲ್ಲಿ ವೋಲ್ಟೇಜ್ ಅಥವಾ ವೋಲ್ಟೇಜ್ ವ್ಯತ್ಯಾಸವು 0 ಏಕೆಂದರೆ ನಿಮ್ಮಲ್ಲಿ ಫೋಟೊಕರೆಂಟ್ ಇದೆ Iph ನೀವು ಪ್ರವಾಹದ ಸಾಂಪ್ರದಾಯಿಕ ದಿಕ್ಕನ್ನು ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನಿಸಿದರೆ ಮತ್ತು ಅದನ್ನು Ise ಎಂದು ಕರೆದರೆ ಅದು ನಿಮ್ಮ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಗಿದ್ದರೆ ಅದು ಮೈನಸ್ Iph ನ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ Ise ಎನ್ನುವುದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಗಿದ್ದು ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುವಾಗ ಬಾಹ್ಯ ಹೊರೆ ಇಲ್ಲದಿದ್ದಾಗ ಮತ್ತು ಈ ಇಂಟರ್ನ್ ಫೋಟೋ ಪ್ರಸ್ತುತ Iph ಮೇಲೆ ಅವಲಂಬಿತವಾಗಿರುವಾಗ ಸಾಧನದಲ್ಲಿ ಹರಿಯುವ ಪ್ರವಾಹವಾಗಿದೆ ಈಗ Iph ನಿಮ್ಮ ಸಾಧನದಲ್ಲಿ ಹೊಳೆಯುತ್ತಿರುವ ಸೌರ ಬೆಳಕಿನ ತೀವ್ರತೆಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ Iph ಸಾಮಾನ್ಯವಾಗಿ ಕೆಲವು ನಿರಂತರ K ಬಾರಿ Iop ಆಗಿದ್ದು ಇದು ಸಾಧನದಲ್ಲಿ ಸೌರ ವಿಕಿರಣಕ್ಕೆ ಸಹಿ ಹಾಕುವ ತೀವ್ರತೆಯಾಗಿದೆ ಹಾಗಾಗಿ ಇಲ್ಲಿ K ಸ್ಥಿರವಾಗಿದೆ ಮತ್ತು ಇದು ಘಟನೆಯ ವಿಕಿರಣದ ತೀವ್ರತೆಯಾಗಿದೆ ಆದ್ದರಿಂದ ನಾವು ಇದನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಈಗ ರೆಸಿಸ್ಟರ್ ರೂಪದಲ್ಲಿ ಬಾಹ್ಯ ಲೋಡ್ ಅನ್ನು ಸೇರಿಸುತ್ತೇವೆ ಮತ್ತೊಮ್ಮೆ ನೀವು ಈಗ Iop ಹೊಂದಿರುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಆದ್ದರಿಂದ ಮತ್ತೊಮ್ಮೆ ಫೋಟೊಕರೆಂಟ್ ಇದೆ ಅದು Iph ಆದರೆ ಈ ಫೋಟೊಕರೆಂಟ್ ರೆಸಿಸ್ಟರ್ನಲ್ಲಿ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ ರೆಸಿಸ್ಟರ್ನ ಈ ವೋಲ್ಟೇಜ್ IR ಮತ್ತು ಈ ವೋಲ್ಟೇಜ್ ನಿಮ್ಮ ಪಿ ಎನ್ ಜಂಕ್ಷನ್ನ ಅಂತರ್ನಿರ್ಮಿತ ವೋಲ್ಟೇಜ್ ಅನ್ನು ವಿರೋಧಿಸುತ್ತದೆ ಏಕೆಂದರೆ ಯಾವುದೇ p n ಜಂಕ್ಷನ್ ಅಂತರ್ನಿರ್ಮಿತ ಸಾಮರ್ಥ್ಯ ಅಥವಾ ಅಂತರ್ನಿರ್ಮಿತ ವೋಲ್ಟೇಜ್ ಅನ್ನು ಹೊಂದಿದೆ ಇದು ನಿಮ್ಮ ಸಂಪರ್ಕ ಸಾಮರ್ಥ್ಯ ಮತ್ತು ಫೋಟೊಕರೆಂಟ್ ಮೂಲಭೂತವಾಗಿ ಇದನ್ನು ವಿರೋಧಿಸುವ ಬಾಹ್ಯ ಸಾಮರ್ಥ್ಯವನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಇದು ನಿಮ್ಮ ಪಿ ಎನ್ ಜಂಕ್ಷನ್ ಅನ್ನು ನಿಮ್ಮ ಮುಂದಕ್ಕೆ ಪಕ್ಷಪಾತ ಮಾಡುತ್ತಿದೆ ಎಂದು ಹೇಳುವುದಕ್ಕೆ ಸಮನಾಗಿದೆ ಇದರಿಂದ ಈಗ ಅಲ್ಪಸಂಖ್ಯಾತ ವೃತ್ತಿಗಳು ತಗ್ಗಿಸಲು ಸುಲಭವಾಗುತ್ತದೆ ಇದರಿಂದ ನೀವು ಮುಂದೆ ಪಕ್ಷಪಾತದ ಪ್ರವಾಹವನ್ನು ಹೊಂದಬಹುದು ಆದ್ದರಿಂದ ಫಾರ್ವರ್ಡ್ ಬಯಾಸ್ ಕರೆಂಟ್ ಬೇರೆ ರೀತಿಯಲ್ಲಿ ಹೋಗುತ್ತದೆ ನೀವು ಇದನ್ನು Id ಎಂದು ಕರೆಯಲಿದ್ದೀರಿ ಅದು ನಿಮ್ಮ ಫಾರ್ವರ್ಡ್ ಬಯಾಸ್ ಕರೆಂಟ್ ಮತ್ತು ಇದಕ್ಕಾಗಿ ನೀವು ಸ್ಟ್ಯಾಂಡರ್ಡ್ ಡಯೋಡ್ ಸಮೀಕರಣವನ್ನು Iso ಎಂದು ಬರೆಯಬಹುದು ಅಲ್ಲಿ Iso ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ exp Ev −1 ಆದ್ದರಿಂದ Iso ನಿಮ್ಮ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಆಗಿದ್ದು ಇದನ್ನು ನಾವು ಸಾಮಾನ್ಯ ಪಿ ಎನ್ ಜಂಕ್ಷನ್ನ ಸನ್ನಿವೇಶದಲ್ಲಿ ನೋಡಿದ್ದೇವೆ ನಾವು ಒಂದು ರೀತಿಯಲ್ಲಿ ಸಾಗುವ ಫಾರ್ವರ್ಡ್ ಬಯಾಸ್ ಕರೆಂಟ್ ಅನ್ನು ಹೊಂದಿದ್ದೇವೆ ನಿಮ್ಮ ಮಾದರಿಯ ಮೇಲೆ ಬೀಳುವ ವಿಕಿರಣದಿಂದಾಗಿ ನಾವು ಫೋಟೊಕರೆಂಟ್ ಅನ್ನು ಹೊಂದಿದ್ದೇವೆ ಅದು ಇನ್ನೊಂದು ರೀತಿಯಲ್ಲಿ ಹೋಗುತ್ತದೆ ಹಾಗಾಗಿ ನೆಟ್ ಕರೆಂಟ್ I ಬೇರೇನೂ ಅಲ್ಲ Id Iph ಅದು ನಾನು expev −1 −I kTph ಎಂದು ತಿಳಿಸುತ್ತೇನೆ ಆದ್ದರಿಂದ ನಿಮ್ಮ ಸೌರ ಕೋಶಕ್ಕೆ ಸಮಾನವಾದ ಸರ್ಕ್ಯೂಟ್ ಅನ್ನು ಸೆಳೆಯಲು ಸಾಧ್ಯವಿದೆ ಅದು ಏನೂ ಅಲ್ಲ ಆದರೆ ಪ್ರಕಾಶದ ಅಡಿಯಲ್ಲಿ ಪಿ ಎನ್ ಜಂಕ್ಷನ್ ಆಗಿದೆ ನಾವು ಹೊರಗಿನ ಲೋಡ್ಗೆ ಸಂಪರ್ಕ ಹೊಂದಿದ ಸೌರ ಕೋಶವನ್ನು ಹೊಂದಿದ್ದೇವೆ ಮತ್ತು ನೀವು ಅದರ ಮೇಲೆ ಕೆಲವು ಪ್ರಸರಣ ವಿಕಿರಣವನ್ನು ಹೊಳೆಯುತ್ತಿರುವುದರಿಂದ ಅದಕ್ಕೆ ಸಮಾನವಾದ ಸರ್ಕ್ಯೂಟ್ ಅನ್ನು ಸೆಳೆಯಲು ಸಾಧ್ಯವಿದೆ ಆ ಸಂದರ್ಭದಲ್ಲಿ ನೀವು ನಿರಂತರ ಪ್ರವಾಹದ ಮೂಲವನ್ನು ಹೊಂದಿದ್ದೀರಿ ಅದು ನಿಮ್ಮ ಫೋಟೊಕರೆಂಟ್ ಉತ್ಪತ್ತಿಯಾಗುವ ಕಾರಣದಿಂದಾಗಿ ನಿಮ್ಮ p n ಜಂಕ್ಷನ್ ಅನ್ನು ಹೊಂದಿದ್ದು ಅದು ಈಗ ಮುಂದಕ್ಕೆ ಪಕ್ಷಪಾತದಲ್ಲಿರುತ್ತದೆ ಇದರಿಂದ ಫಾರ್ವರ್ಡ್ ಬಯಾಸ್ ಕರೆಂಟ್ Iso ಇದೆ ಮತ್ತು ಈ ಫಾರ್ವರ್ಡ್ ಬಯಾಸ್ ಕರೆಂಟ್ ನಿರಂತರ ವಿದ್ಯುತ್ ಮೂಲವನ್ನು ವಿರೋಧಿಸುತ್ತದೆ ಅಥವಾ ನಿಮ್ಮ ಫೋಟೊಕರೆಂಟ್ ಮತ್ತು ನಂತರ ನಿಮ್ಮ ಪ್ರತಿರೋಧಕ R ಆದ್ದರಿಂದ ಸೌರ ಕೋಶಕ್ಕೆ ಸಮನಾದ ಸರ್ಕ್ಯೂಟ್ ಕೇವಲ ನಿರಂತರ ಪ್ರವಾಹದ ಮೂಲವಾಗಿದೆ ಮತ್ತು ಪರಸ್ಪರ ವಿರುದ್ಧವಾಗಿರುವ ಪಕ್ಷಪಾತದ ಅಡಿಯಲ್ಲಿ p n ಜಂಕ್ಷನ್ ಆಗಿದೆ ಯಾವುದೇ ವಿಕಿರಣವಿಲ್ಲದಿದ್ದರೆ ನಾವು ಸೌರ ಕೋಶಕ್ಕೆ IV ಗುಣಲಕ್ಷಣವನ್ನು ಸಹ ಸೆಳೆಯಬಹುದು ಡಾರ್ಕ್ ಸೌರ ಕೋಶದ ಸಂದರ್ಭದಲ್ಲಿ I V ಗುಣಲಕ್ಷಣವು ಕೇವಲ ಪಕ್ಷಪಾತದ ಅಡಿಯಲ್ಲಿ p n ಜಂಕ್ಷನ್ ಅನ್ನು ಹೋಲುತ್ತದೆ ಆದ್ದರಿಂದ ನಾವು ಪ್ರಸ್ತುತವನ್ನು ಹೊಂದಿದ್ದೇವೆ ಅದು ವೋಲ್ಟೇಜ್ನೊಂದಿಗೆ ಘಾತೀಯವಾಗಿ ಹೆಚ್ಚಾಗುತ್ತದೆ ಈ ಅಭಿವ್ಯಕ್ತಿಯಿಂದ ನೀಡಲಾಗಿದೆ ಕತ್ತಲೆಯ ಸಂದರ್ಭದಲ್ಲಿ ನಾವು ಬೆಳಕನ್ನು ಹೊಳೆಯುವಾಗ ನಾವು ಫೋಟೊಕರೆಂಟ್ ಅನ್ನು ಹೊಂದಿದ್ದೇವೆ ಅದು ಮುಂದೆ ಪಕ್ಷಪಾತದ ಪ್ರವಾಹವನ್ನು ವಿರೋಧಿಸುತ್ತದೆ ಇದರಿಂದ ನಿವ್ವಳ ಪ್ರವಾಹವು Id - Iph ಆಗಿದೆ ಆದ್ದರಿಂದ ಇದರ ಪರಿಣಾಮವು ನಿಮ್ಮ I V ಕರೆಂಟ್ ಅನ್ನು ಕೆಳಕ್ಕೆ ವರ್ಗಾಯಿಸುವುದು ಇದರಿಂದ ನೀವು ಕೆಲವು ಫೋಟೊಕರೆಂಟ್ ಹೊಳೆಯುತ್ತಿರುವಾಗ ನೀವು ಇನ್ನು ಮುಂದೆ 0 ರಿಂದ ಪ್ರಾರಂಭಿಸುವುದಿಲ್ಲ ಆದರೆ Iph ನಿಂದಾಗಿ ನೀವು ಕೆಳಗೆ ವರ್ಗಾಯಿಸಲ್ಪಟ್ಟಿದ್ದೀರಿ ನೀವು ಘಟನೆಯ ವಿಕಿರಣ ತೀವ್ರತೆಯ ಮೌಲ್ಯವನ್ನು ಹೆಚ್ಚಿಸಿದರೆ Iop ಅಧಿಕವಾಗಿದ್ದರೆ Iph ಇನ್ನೂ ಹೆಚ್ಚಾಗುತ್ತದೆ ಮತ್ತು ನಂತರ ನೀವು ಇದನ್ನು ಇನ್ನಷ್ಟು ಕೆಳಗೆ ವರ್ಗಾಯಿಸುತ್ತೀರಿ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಪ್ರಸ್ತುತ ವೋಲ್ಟೇಜ್ ಅನ್ನು ಲೆಕ್ಕ ಹಾಕಬಹುದು ಅಲ್ಲಿ ಕರೆಂಟ್ 0 ಆಗಿದೆ ಆದ್ದರಿಂದ ಪ್ರಸ್ತುತ I 0 ಕ್ಕೆ ಸಮಾನವಾದಾಗ ವೋಲ್ಟೇಜ್ ಅನ್ನು ನಿಮ್ಮ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಎಂದು ಕರೆಯಲಾಗುತ್ತದೆ ಆ ಸಂದರ್ಭದಲ್ಲಿ I ಇದು 0 ಆಗಿದೆ ವೋಲ್ಟೇಜ್ Voc ಆಗಿರುವಾಗ ಈ ಬಿಂದುವಿಗೆ ಕರೆಂಟ್ 0 ಆಗಿದೆ ಆದ್ದರಿಂದ ನಾವು ನಿಮಗೆ Voc ಅನ್ನು ಸರಿಸುಮಾರು ಸಮಾನವಾಗಿ ನೀಡಲು ಈ ಅಭಿವ್ಯಕ್ತಿಯನ್ನು ಮರುಹೊಂದಿಸಬಹುದು ನೀವು ಈ ಅಂಶ 1 ಅನ್ನು ನಿರ್ಲಕ್ಷಿಸಬಹುದು

ನಾನು ಈ ಅಭಿವ್ಯಕ್ತಿಯನ್ನು ಪುನಃ ಬರೆಯುತ್ತೇನೆ ಮತ್ತು ನಾವು ಅದರ 2 ಭಾಗಗಳನ್ನು ನೋಡಬಹುದು ಆದ್ದರಿಂದ ನಾವು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ಗಾಗಿ ಎಕ್ಸ್ಪ್ರೆಶನ್ ಅನ್ನು ಬರೆದಿರುತ್ತೇವೆ Voc ಸರಿಸುಮಾರು Iph ನಿಮ್ಮ ಫೋಟೊಕರೆಂಟ್ ಆಗಿದ್ದು ಅದು ಬೆಳಕಿನ ತೀವ್ರತೆಯನ್ನು ಅವಲಂಬಿಸಿರುತ್ತದೆ ಮತ್ತು Iso ನಿಮ್ಮ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಇದು ಆಂತರಿಕ ವೃತ್ತಿ ಸಾಂದ್ರತೆ n2 ಮತ್ತು ಪ್ರಸರಣ ಗುಣಾಂಕಗಳು ಪ್ರಸರಣ ಉದ್ದಗಳು ಮತ್ತು p ಮತ್ತು n ಪ್ರದೇಶಗಳ ಸಾಂದ್ರತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಇಲ್ಲಿ E ಪದವಿದೆ ಆದ್ದರಿಂದ ನೀವು ಫೋಟೊಕರೆಂಟ್ನ ಮೌಲ್ಯವನ್ನು ಹೆಚ್ಚಿಸಿದರೆ Iph ಹೆಚ್ಚಿದ್ದರೆ Voc ಹೆಚ್ಚಾಗುತ್ತದೆ ಅದೇ ರೀತಿ ಹೆಚ್ಚಿನ ಬ್ಯಾಂಡ್ ಅಂತರವಿರುವ ವಸ್ತುವಿಗೆ ಹೋದರೆ ಆದ್ದರಿಂದ Eg ಅಧಿಕವಾಗಿದ್ದರೆ ni ಕಡಿಮೆ ಇರುತ್ತದೆ ಆದ್ದರಿಂದ Iso ಕಡಿಮೆಯಾಗಿರುತ್ತದೆ ಮತ್ತು ಅದು Voc ಅನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಸೌರ ಕೋಶದ ಸಂದರ್ಭದಲ್ಲಿ ಪ್ರಮುಖ ನಿಯತಾಂಕವು ವಿದ್ಯುತ್ ಪರಿವರ್ತನೆ ದಕ್ಷತೆಯಾಗಿದೆ ಎಂದು ನಾವು ನೋಡಿದ್ದೇವೆ ಶಕ್ತಿಯು ಏನೂ ಅಲ್ಲ ಆದರೆ I Iphv ವೋಲ್ಟೇಜ್ ಪಟ್ಟು ಹೆಚ್ಚು ಗರಿಷ್ಠ ಶಕ್ತಿಯನ್ನು ಹೊಂದಲು ಆದ್ದರಿಂದ ಗರಿಷ್ಠ ಶಕ್ತಿಗಾಗಿ dpdv 0 ಕ್ಕೆ ಸಮನಾಗಿರಬೇಕು ಆದ್ದರಿಂದ ನಾವು ಈ ಅಭಿವ್ಯಕ್ತಿಯನ್ನು ಪ್ರತ್ಯೇಕಿಸುತ್ತಿದ್ದೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಅನುಗುಣವಾದ ವೋಲ್ಟೇಜ್ Vm ಆಗಿದೆ ಮತ್ತು ನಾವು Vm ಗೆ Voc ಗೆ ಸಂಬಂಧಿಸಿರುವ ಪುನರಾವರ್ತಿತ ಸಂಬಂಧವನ್ನು ಬರೆಯಬಹುದು ಆದ್ದರಿಂದ ಇದು ಪುನರಾವರ್ತಿತ ಸಂಬಂಧವಾಗಿದೆ ಏಕೆಂದರೆ Vm ಎರಡೂ ಬದಿಗಳಲ್ಲಿರುತ್ತದೆ ಆದರೆ ಗರಿಷ್ಠ ವೋಲ್ಟೇಜ್ ಅಥವಾ ಗರಿಷ್ಠ ಶಕ್ತಿಗೆ ಅನುಗುಣವಾದ ವೋಲ್ಟೇಜ್ ಪಡೆಯಲು ಇದನ್ನು ಪರಿಹರಿಸಬಹುದು Vm ನ ಮೌಲ್ಯವನ್ನು ತಿಳಿದ ನಂತರ ನಾವು ಈ ಎಕ್ಸ್ಪ್ರೆಶನ್ ಅನ್ನು ಪ್ಲಗ್ ಮಾಡಬಹುದು ಮತ್ತು ಗರಿಷ್ಠ ಶಕ್ತಿಯನ್ನು ಪಡೆಯಬಹುದು ನಿಮ್ಮ I V ಕರ್ವ್ ಅನ್ನು ಮತ್ತೊಮ್ಮೆ ನೋಡೋಣ ನೀವು ಇದನ್ನು ಪುನಃ ಬರೆಯಿರಿ ಇದರಿಂದ ಇದು ನಿಮ್ಮ ಡಾರ್ಕ್ ಕರೆಂಟ್ ಇದು ನಿಮ್ಮ ಪ್ರವಾಹದ ಬೆಳಕಿನಲ್ಲಿ ಇದೆ ಇದು ಪಾಯಿಂಟ್ Voc ಆದ್ದರಿಂದ ನಾವು Vm ಅನ್ನು ಲೆಕ್ಕಹಾಕಬಹುದು ಅದು ಗರಿಷ್ಠ ಶಕ್ತಿಗೆ ಅನುರೂಪವಾಗಿದೆ ಮತ್ತು Im ಕೂಡ ಆದ್ದರಿಂದ ಇದು Vm Im ಗೆ ಅನುರೂಪವಾಗಿದೆ ವಕ್ರರೇಖೆಯ ಕೆಳಗಿರುವ ಪ್ರದೇಶ ಅಥವಾ ಈ ಎರಡು ಬಿಂದುಗಳ ನಡುವಿನ ಪ್ರದೇಶವು ಈ ವ್ಯವಸ್ಥೆಗೆ ತಲುಪಿಸುವ ಗರಿಷ್ಠ ಶಕ್ತಿಯನ್ನು ನಿಮಗೆ ನೀಡುತ್ತದೆ ಆದ್ದರಿಂದ Vm x Im ಗರಿಷ್ಠ ಶಕ್ತಿಯನ್ನು ತಲುಪಿಸುವುದನ್ನು ನೋಡಿ ನೀವು ಲೆಕ್ಕಾಚಾರವನ್ನು ಮಾಡಿದರೆ Voc ಹೆಚ್ಚಾದಂತೆ Vm ಹೆಚ್ಚಾಗುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನಿಮ್ಮ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಹೆಚ್ಚು Vm ನ ಹೆಚ್ಚಿನ ಮೌಲ್ಯ ಆದ್ದರಿಂದ Voc ಅನ್ನು ಹೆಚ್ಚಿಸುವ ಒಂದು ಮಾರ್ಗವೆಂದರೆ ವಿಕಿರಣದ ತೀವ್ರತೆಯನ್ನು ಹೆಚ್ಚಿಸುವುದು ಮತ್ತು ಇನ್ನೊಂದು ರೀತಿಯಲ್ಲಿ ನಾವು ನೋಡಿದಂತೆ ಹೆಚ್ಚಿನ ಬ್ಯಾಂಡ್ ಅಂತರದೊಂದಿಗೆ ಪಿ ಎನ್ ಜಂಕ್ಷನ್ ಅನ್ನು ಹೊಂದಿರುವುದು ಆ ಸಂದರ್ಭದಲ್ಲಿ ನ್ಯೂನತೆಯೆಂದರೆ ನಿಮ್ಮ ಬ್ಯಾಂಡ್ ಅಂತರ ಹೆಚ್ಚಾದಂತೆ ಹೀರಿಕೊಳ್ಳುತ್ತಿರುವ ಸೌರ ವರ್ಣಪಟಲದ ಪ್ರದೇಶವು ಕಡಿಮೆಯಾಗುತ್ತದೆ ಏಕೆಂದರೆ Eg ಹೆಚ್ಚಾದಂತೆ ಪರಿವರ್ತನೆಗೆ ಅನುಗುಣವಾದ ತರಂಗಾಂತರವು ಕಡಿಮೆಯಾಗುತ್ತದೆ ಆದ್ದರಿಂದ ಶಕ್ತಿಯ ಗರಿಷ್ಠ ಮೌಲ್ಯವನ್ನು ಪಡೆಯಲು ನೀವು ಯಾವ ವಸ್ತುವನ್ನು ಆರಿಸುತ್ತೀರಿ ಎಂಬುದರ ಮೇಲೆ ವಹಿವಾಟು ಇರುತ್ತದೆ ಸಾಂಪ್ರದಾಯಿಕ ಸಿಲಿಕಾನ್ ಆಧಾರಿತ ಸೌರ ಕೋಶಗಳು ಸುಮಾರು 22 ಪ್ರತಿಶತದಷ್ಟು ದಕ್ಷತೆಯನ್ನು ಹೊಂದಿವೆ ಆದ್ದರಿಂದ ಈ ಸಂದರ್ಭದಲ್ಲಿ ಇವು ಒಂದೇ ಸ್ಫಟಿಕ ಸಿಲಿಕಾನ್ ಆಧಾರಿತ ಸಾಧನಗಳಾಗಿವೆ ನೀವು ಪಾಲಿಕ್ರಿಸ್ಟಲಿನ್ ಸಿಲಿಕಾನ್ ಹೊಂದಿದ್ದರೆ ಸಿಂಗಲ್ ಸ್ಫಟಿಕದ ಬದಲು ನಿಮ್ಮ ದಕ್ಷತೆಯು ನನಗೆ ಈ eta ಎಂದು ಕರೆಯಲು ಅವಕಾಶ ನೀಡುತ್ತದೆ ನಿಮ್ಮ ದಕ್ಷತೆಯು ಸುಮಾರು 15 ಪ್ರತಿಶತ ಇರುತ್ತದೆ ನೀವು ಅಸ್ಫಾಟಿಕ ಸಿಲಿಕಾನ್ ಬೇಸ್ ಸೌರ ಕೋಶಗಳಿಗೆ ಹೋಗಬಹುದು ಪ್ರಯೋಜನವೆಂದರೆ ವೆಚ್ಚವನ್ನು ಕಡಿಮೆ ಮಾಡಲಾಗಿದೆ ಏಕೆಂದರೆ ನೀವು ಇದನ್ನು ನೇರವಾಗಿ ಗಾಜಿನ ಸ್ಲೈಡ್ನಲ್ಲಿ ಠೇವಣಿ ಮಾಡಬಹುದು ಆದ್ದರಿಂದ ನೀವು ಅಸ್ಫಾಟಿಕ ಸಿಲಿಕಾನ್ ಬೇಸ್ ಸೌರ ಕೋಶಗಳನ್ನು ಹೊಂದಬಹುದು ಆದರೆ ದಕ್ಷತೆಯು ಮತ್ತಷ್ಟು ಕುಸಿಯುತ್ತದೆ ನಾವು ಈಗಾಗಲೇ ನೋಡಿದ ಕೆಲವು ವಿಶಿಷ್ಟ ವಸ್ತುಗಳನ್ನು ಸೌರ ಕೋಶಗಳಿಗೆ ಬಳಸುವ ಇತರ ಸಾಮಗ್ರಿಗಳಿವೆ ಸಿಲಿಕಾನ್ನಲ್ಲಿ ಕ್ಯಾಡ್ಮಿಯಮ್ ಟೆಲ್ಲುರೈಡ್ ಕ್ಯಾಡ್ಮಿಯಮ್ ಸಲ್ಫೈಡ್ ಮತ್ತು ತಾಮ್ರದ ಇಂಡಿಯಮ್ ಡಿಸ್ಲೆನೈಡ್ ಇದೆ ಇದು ಸುಮಾರು 0 7 ಎಲೆಕ್ಟ್ರಾನ್ ವೋಲ್ಟ್ಗಳ ಬ್ಯಾಂಡ್ ಅಂತರವನ್ನು ಹೊಂದಿರುವ ವಸ್ತುವಾಗಿದೆ ಮತ್ತು ಇದರ ವ್ಯತ್ಯಾಸವು ತಾಮ್ರ ಇಂಡಿಯಂ ಗ್ಯಾಲಿಯಂ ಡಿಸೆನೈಡ್ ಆಗಿದೆ ಆದ್ದರಿಂದ ಇದನ್ನು ಸಾಮಾನ್ಯವಾಗಿ Cuinx Ga1 x Se2 ಎಂದು ಬರೆಯಲಾಗುತ್ತದೆ ಈ ಸಂದರ್ಭದಲ್ಲಿ ಬ್ಯಾಂಡ್ ಅಂತರವು x ನ ಮೌಲ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಇವೆಲ್ಲವೂ 10 ರಿಂದ 20 ಪ್ರತಿಶತದಷ್ಟು ದಕ್ಷತೆಯನ್ನು ಹೊಂದಿರುತ್ತವೆ ನೀವು ಇಲ್ಲಿಯವರೆಗೆ ನೋಡಿದ ಸೌರ ಕೋಶಗಳು ಸರಳ p n ಜಂಕ್ಷನ್ ಆಧಾರಿತ ಸೌರ ಕೋಶಗಳಾಗಿವೆ ನೀವು ಹೆಟೆರೊ ಜಂಕ್ಷನ್ ಸೌರ ಕೋಶವನ್ನು ಸಹ ಹೊಂದಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಸಾಧನದ ದಕ್ಷತೆಯನ್ನು ಹೆಚ್ಚಿಸಬಹುದು ಉದಾಹರಣೆಗೆ ನಾವು p ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ಹೊಂದಿರುವ ಹೆಟೆರೊ ಜಂಕ್ಷನ್ ಅನ್ನು ಪರಿಗಣಿಸಿ ಇದು p ಮತ್ತು n ಗ್ಯಾಲಿಯಮ್ ಆರ್ಸೆನೈಡ್ ಮೇಲೆ ಠೇವಣಿ ಇಟ್ಟಿರುವ ತೆಳುವಾದ ಪದರವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮ p n ಜಂಕ್ಷನ್ ಇನ್ನೂ ಅದೇ ವಸ್ತುಗಳ ನಡುವೆ ಇರುತ್ತದೆ ಆದರೆ ಅಲ್ಯೂಮಿನಿಯಂ ಗ್ಯಾಲಿಯಂ ಆರ್ಸೆನೈಡ್ ಪದರವು ಮೇಲ್ಮೈ ಬಾಂಡ್ಗಳು ಅಥವಾ ಮೇಲ್ಮೈ ದೋಷಗಳ ಸ್ಥಿತಿಯನ್ನು ಹಾದುಹೋಗಲು ಸಹಾಯ ಮಾಡುತ್ತದೆ ಇದು ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿದೆ ಮತ್ತು ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ಹೊಂದಿದೆ ಇದರಿಂದ ಅದು ವಿಕಿರಣವನ್ನು ಹಾದುಹೋಗಲು ಮತ್ತು ಗ್ಯಾಲಿಯಂ ಆರ್ಸೆನೈಡ್ನಿಂದ ಹೀರಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ನೀವು p n ಜಂಕ್ಷನ್ಗಳಿಗಾಗಿ ಇತರ ವಿನ್ಯಾಸಗಳನ್ನು ಸಹ ಹೊಂದಬಹುದು ಆದ್ದರಿಂದ ನೀವು ವಿವಿಧ ವಸ್ತುಗಳ ನಡುವೆ p n ಜಂಕ್ಷನ್ ಅನ್ನು ಸಹ ಹೊಂದಬಹುದು ಆದ್ದರಿಂದ ನೀವು ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ ಮತ್ತು p ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಅಲ್ಯೂಮಿನಿಯಂ ಗ್ಯಾಲಿಯಂ ಆರ್ಸೆನೈಡ್ ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿದೆ ಇದು ವಿಕಿರಣವು ಜಂಕ್ಷನ್ಗೆ ತಲುಪಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಹೋಮೋ ಜಂಕ್ಷನ್ ಆಧಾರಿತ p n ಜಂಕ್ಷನ್ನಂತೆ ನಮಗೆ ಇನ್ನು ಮುಂದೆ n ಪದರವು ನಿಜವಾಗಿಯೂ ತೆಳುವಾಗಿರಬೇಕಾಗಿಲ್ಲ ಇಲ್ಲಿ ನೀವು ವಿಭಿನ್ನ ಬ್ಯಾಂಡ್ ಅಂತರವನ್ನು ಹೊಂದಿದ್ದೀರಿ ಆದ್ದರಿಂದ ಇದು ಮತ್ತೊಮ್ಮೆ ಕ್ಯಾರಿಯರ್ ಬೇರ್ಪಡಿಸುವಿಕೆಯನ್ನು ಸುಲಭಗೊಳಿಸುತ್ತದೆ ಆದ್ದರಿಂದ ಇದು 1 4 ಎಲೆಕ್ಟ್ರಾನ್ ವೋಲ್ಟ್ಗಳ ಬ್ಯಾಂಡ್ ಅಂತರದೊಂದಿಗೆ ನಿಮ್ಮ ಗ್ಯಾಲಿಯಮ್ ಆರ್ಸೆನೈಡ್ ಆಗಿದೆ ಇದು ಅಲ್ಯೂಮಿನಿಯಂ ಗ್ಯಾಲಿಯಮ್ ಆರ್ಸೆನೈಡ್ 2 ಎಲೆಕ್ಟ್ರಾನ್ ವೋಲ್ಟ್ ಆದ್ದರಿಂದ ಉತ್ಪತ್ತಿಯಾಗುವ ಯಾವುದೇ ಎಲೆಕ್ಟ್ರಾನ್ ಹೋಲ್ ಜೋಡಿಗಳನ್ನು ಸುಲಭವಾಗಿ ಬೇರ್ಪಡಿಸಬಹುದು ಮತ್ತು ಇದು ಪ್ರವಾಹಕ್ಕೆ ಕಾರಣವಾಗುತ್ತದೆ ನೀವು ಸೌರ ಕೋಶಗಳನ್ನು ಹೊಂದಬಹುದು ಅಂದರೆ ನೀವು ಒಂದರ ಮೇಲೆ ಒಂದು ಸೌರ ಕೋಶವನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಎರಡು p n ಜಂಕ್ಷನ್ಗಳನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ವಸ್ತುವನ್ನು ನೀವು ಆರಿಸಿಕೊಳ್ಳುತ್ತೀರಿ ಮತ್ತು ಮೊದಲ ವಸ್ತುವಿನ ಬ್ಯಾಂಡ್ ಅಂತರವು ಎರಡನೆಯ ಬ್ಯಾಂಡ್ ಅಂತರಕ್ಕಿಂತ ಹೆಚ್ಚಾಗಿರುತ್ತದೆ ನೀವು ವಿನ್ಯಾಸವನ್ನು ನೋಡಿದರೆ ನೀವು ಮೊದಲ ವಸ್ತುವನ್ನು ಹೊಂದಿದ್ದೀರಿ ಅದು p n ಜಂಕ್ಷನ್ ಮತ್ತು ನೀವು ಅದರೊಂದಿಗೆ ಎರಡನೇ ವಸ್ತುವನ್ನು ಹೊಂದಿದ್ದೀರಿ p n ಜಂಕ್ಷನ್ ಇದು Eg1 Eg2 ಗಿಂತ ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿದೆ ಈ ರೀತಿಯ ವ್ಯವಸ್ಥೆಯನ್ನು ಹೊಂದಿರುವ ಅನುಕೂಲವೆಂದರೆ ಕಡಿಮೆ ತರಂಗಾಂತರಗಳು ಮೊದಲ ವಸ್ತುವಿನಿಂದ ಹೀರಲ್ಪಡುತ್ತವೆ ಏಕೆಂದರೆ ಅದು ಕಡಿಮೆ ಹೀರಿಕೊಳ್ಳುವ ದೂರ ಅಥವಾ ಕಡಿಮೆ ನುಗ್ಗುವ ದೂರವನ್ನು ಹೊಂದಿರುತ್ತದೆ ಆದರೆ ದೀರ್ಘ ತರಂಗಾಂತರವು ವಸ್ತುವಿನ ಮೂಲಕ ಹೀರಲ್ಪಡುತ್ತದೆ ಸಮಸ್ಯೆಯೆಂದರೆ ಸಾಧನಗಳನ್ನು ಹೆಚ್ಚು ಸಂಕೀರ್ಣಗೊಳಿಸುವುದರಿಂದ ಸಂಸ್ಕರಣಾ ವೆಚ್ಚ ಮತ್ತು ಸಂಸ್ಕರಣೆಯ ಸಂಕೀರ್ಣತೆಯನ್ನು ಕೂಡ ಸೇರಿಸುತ್ತದೆ ಏಕೆಂದರೆ ನೀವು ಈ ರೀತಿಯ ಟಂಡೆಮ್ ಕೋಶಗಳನ್ನು ಹೊಂದಿದ್ದರೆ ಅವುಗಳ ನಡುವೆ ಯಾವುದೇ ನ್ಯೂನತೆಗಳಿಲ್ಲದೆ ಬೆಳೆಯಬೇಕಾಗುತ್ತದೆ ಏಕೆಂದರೆ ದೋಷಗಳು ಮತ್ತೆ ವಾಹಕಗಳಿಗೆ ಪಟ್ಟಿಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಸಾಧನದ ದಕ್ಷತೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಈ ಕೊನೆಯ ಕೆಲವು ತರಗತಿಗಳು ನಾವು ಎಲೆಕ್ಟ್ರಾನಿಕ್ ಸಾಧನಗಳನ್ನು ನೋಡಿದ್ದೇವೆ ಹಾಗಾಗಿ ನಾವು ಸರಳವಾದ ಲೋಹದ ಸೆಮಿಕಂಡಕ್ಟರ್ ಜಂಕ್ಷನ್ನೊಂದಿಗೆ ಪ್ರಾರಂಭಿಸಿದ್ದೇವೆ ನಂತರ ನಾವು p n ಜಂಕ್ಷನ್ಗೆ ತೆರಳಿದೆವು ಮತ್ತು ನಂತರ ನಾವು ಟ್ರಾನ್ಸಿಸ್ಟರ್ಗಳನ್ನು ನೋಡಿದೆವು ಎಲ್ಇಡಿಗಳು ಲೇಸರ್ಗಳು ಫೋಟೋ ಡಿಟೆಕ್ಟರ್ಗಳು ಮತ್ತು ನಂತರ ಸೌರ ಕೋಶಗಳಂತಹ ಆಪ್ಟೊಎಲೆಕ್ಟ್ರಾನಿಕ್ ಸಾಧನಗಳ ಕೆಲವು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ಕೋರ್ಸ್ನ ಕೊನೆಯ ಭಾಗದಲ್ಲಿ ನಾವು ಈ ಸಾಧನಗಳ ತಯಾರಿಕೆಯಲ್ಲಿ ಗಮನಹರಿಸಲಿದ್ದೇವೆ ನಾವು ಕೆಲವು ಪರಿಭಾಷೆಗಳನ್ನು ನೋಡುತ್ತೇವೆ ಅವುಗಳು ಕೆಲವು ಪ್ರಕ್ರಿಯೆಗಳನ್ನು ಬಳಸುತ್ತವೆ ಮತ್ತು ಅವುಗಳನ್ನು ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಫ್ಯಾಬ್ರಿಕೇಶನ್ನ ಕೆಲವು ಪರ್ಯಾಯ ವಿಧಾನಗಳನ್ನು ಸಹ ನಾವು ನೋಡುತ್ತಿದ್ದೇವೆ ನಿಮ್ಮ ಪ್ರಸ್ತುತ ಮೈಕ್ರೋ ಫ್ಯಾಬ್ರಿಕೇಶನ್ ಪ್ರಕ್ರಿಯೆಯನ್ನು ಪ್ರಸ್ತುತ ಅಭ್ಯಾಸ ಮಾಡಲಾಗುತ್ತಿದೆ